ಹೈ ಇಂಜಿನಿಯರಿಂಗ್ ಗಣಿತದ ಉಪನ್ಯಾಸಗಳಿಗೆ ಸ್ವಾಗತ ಇಂದಿನ ಉಪನ್ಯಾಸದಲ್ಲಿ ನಾವು ಅನಿರ್ದಿಷ್ಟ ಫಾರ್ಮ್ ಭಾಗ 2 ಅನ್ನು ಮುಂದುವರಿಸೋಣ ಮತ್ತು ಇದು ನಾಲ್ಕನೇ ಉಪನ್ಯಾಸವಾಗಿದೆ ಆದ್ದರಿಂದ ನಾವು ಒಂದೇ ವೇರಿಯೇಬಲ್ನ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಕಲನಶಾಸ್ತ್ರ ಮತ್ತು ಕಾರ್ಯಗಳನ್ನು ಚರ್ಚಿಸುತ್ತಿದ್ದೇವೆ ಮತ್ತು ಇಂದು ಈ ಅನಿರ್ದಿಷ್ಟ ಫಾರ್ಮ್ ನ ಪ್ರಕಾರಗಳಾದ ಅನಂತ ಮೈನಸ್ ಅನಂತ 0 ಶಕ್ತಿ 0 ಅನಂತ ಶಕ್ತಿ 0 ಮತ್ತು 1 ಶಕ್ತಿ ಅನಂತವನ್ನು ಚರ್ಚಿಸಲಾಗುವುದು ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳಿ ನಾವು ಈಗಾಗಲೇ ಈ ಎರಡು ರೂಪಗಳನ್ನು ಚರ್ಚಿಸಿದ್ದೇವೆ ಅಥವಾ ಈ ಎರಡು ಅನಿರ್ದಿಷ್ಟ ರೂಪಗಳನ್ನು 0 ಬಾಗಿಸು 0 ಮತ್ತು ಅನಂತ ಬಾಗಿಸು ಅನಂತವನ್ನು ಚರ್ಚಿಸಿದ್ದೇವೆ ಅಲ್ಲಿ ನಾವು ಏನು ನೋಡಿದ್ದೇವೆ ಎಂದರೆ ಈ L ಹಾಸ್ಪಿಟಲ್ಸ್ ನಿಯಮ ಬಹಳ ಉಪಯೋಗಕಾರಿ ಎಂದು ಇದು ಹೇಳುತ್ತದೆ ಈ ಮತ್ತು ಅನುಪಾತದಲ್ಲಿ ಮತ್ತು 0 ಆಗುತ್ತದೆ ಅಥವಾ ಎರಡೂ ಆಗುತ್ತದೆ ಅನಂತ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಅನುಪಾತದ ಮಿತಿಯು ಈ ಅಸ್ತಿತ್ವವನ್ನು ಬಲಭಾಗದಲ್ಲಿ ಒದಗಿಸಿದ ಉತ್ಪನ್ನಗಳ ಮಿತಿಗೆ ಸಮನಾಗಿರುತ್ತದೆ ಮತ್ತು ನಾವು ಏನು ನೋಡಿದ್ದೇವೆ ಎಂದರೆ ಮತ್ತು ಮೇಲಿನ ಷರತ್ತುಗಳು ತೃಪ್ತಿ ಆಗಿದ್ದಲ್ಲಿ ಮತ್ತು ಮತ್ತೊಮ್ಮೆ ಈ ಮತ್ತು ಎರಡೂ 0 ಆಗುವ ಅಥವಾ ಆಗುವ ಪರಿಸ್ಥಿತಿ ಇದ್ದಲ್ಲಿ ನಾವು ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ನಿಯಮಗಳು ಏನು ಹೇಳುತ್ತದೆ ಎಂದರೆ ನಾವು ಈ ಡಿಫರೆನ್ಸ್ಶೇಷನ್ ನ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಮತ್ತು ಮತ್ತೆ ನಾವು ಅಂಶವನ್ನು Numerator ನ್ನು ಮತ್ತು ಛೇದವನ್ನು denominator ನ್ನು ಪ್ರತ್ಯೇಕಿಸಬಹುದು ಎಂದು ನಿಯಮಗಳು ಹೇಳುತ್ತವೆ ನಾವು ಈ ಮಿತಿಯನ್ನು ಸಾಧಿಸುವ ಸಮಯದವರೆಗೆ ನಾವು ಮಿತಿಯನ್ನು ತೆಗೆದುಕೊಳ್ಳಬಹುದು ಪ್ರಮುಖ ಅಂಶವೆಂದರೆ ಈ ಎರಡು ಕಾರ್ಯಗಳ ಅನುಪಾತದ ಈ ಮಿತಿಯು ಈ ವ್ಯುತ್ಪನ್ನ ಅನುಪಾತವು ಅಸ್ತಿತ್ವದಲ್ಲಿದ್ದಾಗ ಇರುತ್ತದೆ ಆದ್ದರಿಂದ ಇಲ್ಲಿ ಈ ಮಿತಿ ಅಸ್ತಿತ್ವದಲ್ಲಿದೆ ಇಲ್ಲದಿದ್ದರೆ ಉದಾಹರಣೆಗಾಗಿ ಈ ಮಿತಿ ಅಸ್ತಿತ್ವದಲ್ಲಿ ಇಲ್ಲದಿದ್ದಲ್ಲಿ ಓವರ್ ಅನುಪಾತದ ಮೂಲ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಹೇಳಲಾಗುವುದಿಲ್ಲ ಆದ್ದರಿಂದ ಇಂದು ನಾವು 0 ಪ್ರಕಾರದ ಅನಿರ್ದಿಷ್ಟ ರೂಪದಿಂದ ರೂಪದೊಂದಿಗೆ ಮುಂದುವರಿಯುತ್ತೇವೆ ಆದ್ದರಿಂದ ನಾವು 0 ಗೆ ಹೋಗುತ್ತದೆ ಮತ್ತು ಈ 0 ಗೆ ಹೋಗುತ್ತದೆ ಕ್ಷಮಿಸಿ ಗೆ ಹೋಗುತ್ತದೆ ಎಂದು ಭಾವಿಸೋಣ a ಗೆ ಹೋದಲ್ಲಿ ಈ into product ಉತ್ಪನ್ನವು a ಗೆ ಹೋದಾಗ ಅನಿರ್ಧಾರಿತವಾಗಿದೆ ಏಕೆಂದರೆ ಇದು ನಿಖರವಾಗಿ 0 ಮತ್ತು into ಇದನ್ನು ನಾವು ಕಳೆದ ಉಪನ್ಯಾಸದಲ್ಲಿ ಚರ್ಚಿಸಲಾದ ಎಲ್ ಹಾಸ್ಪಿಟಲ್ಸ್ ನಿಯಮ L'Hospital rule ಬಳಸಿಕೊಂಡು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅಂತಹ ಉತ್ಪನ್ನವನ್ನು ಹೊಂದಿರುವಾಗ ಅಲ್ಲಿ ಒಂದು ಈ ಕಾರ್ಯವು 0 ಕ್ಕೆ ಹೋಗುತ್ತದೆ ಮತ್ತು ಇನ್ನೊಂದು ಕಾರ್ಯವು ಅಂತಹ ಸಂದರ್ಭದಲ್ಲಿ ನಾವು ಈ ಅಭಿವ್ಯಕ್ತಿಯನ್ನು ಇಲ್ಲಿ ಪುನಃ ಬರೆಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ 0 ಗೆ ಹೋಗುತ್ತದೆ ಮತ್ತು ನಂತರ ಈ ಸಹ 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾವು ಇಲ್ಲಿ 00 ಫಾರ್ಮ್ ಅನ್ನು ನಾವು ಈ ರೂಪದಲ್ಲಿ ಪುನಃ ಬರೆಯಬಹುದು ಈ ಅನ್ನು ನಾವು ಅಂಶದಲ್ಲಿ ಮತ್ತು ಡೀನಾಮಿನೇಟರ್ ದಲ್ಲಿ ನಾವು ಈ f ಅನ್ನು ಆದ್ದರಿಂದ ಈ ಸಂದರ್ಭದಲ್ಲಿ ಈ ಗೆ ಹೋಗುತ್ತದೆ ಮತ್ತು f 0 ಗೆ ಹೋಗುವುದರಿಂದ ಸಹ ಹೋಗುತ್ತದೆ ಆದ್ದರಿಂದ ನಮಗೆ ಫಾರ್ಮ್ ಇದೆ ಮತ್ತು ಎರಡೂ ಸಂದರ್ಭಗಳಲ್ಲಿ ನಾವು L ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ L ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸುವುದರಿಂದ ನಾವು ಮಿತಿಯನ್ನು ಪಡೆಯಬಹುದು ಏಕೆಂದರೆ 00 ಅಥವಾ ಹುಡುಕಾಟ ರೂಪಗಳನ್ನು ಹೇಗೆ ಎದುರಿಸಬೇಕೆಂದು ನಾವು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಕಲಿತಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಒಂದು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಸಮಸ್ಯೆಗೆ ನಾವು ಈ L ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಲು ಬಯಸುತ್ತೇವೆ ಮತ್ತು ಆದ್ದರಿಂದ ಇಲ್ಲಿ ನಮಗೆ ಹೋಗುತ್ತದೆ ಮತ್ತು ಆದ್ದರಿಂದ ವು 0 ಗೆ ಹೋಗುತ್ತದೆ ಆದ್ದರಿಂದ ಇದು ರೂಪವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 00 ಅಥವಾ ರೂಪವನ್ನು ಮಾಡಬಹುದು ಎಂದು ಮೇಲೆ ಚರ್ಚಿಸಲಾದ ಈ ಕಲ್ಪನೆಯನ್ನು ನಾವು ಬಳಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಅನ್ನು denominator ಗೆ ಎಂದು ತರಬಹುದು ಮತ್ತು ನಂತರ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ವು 0 ಗೆ ಹೋಗುತ್ತದೆ ಮತ್ತು ಸಹ 0 ಕ್ಕೆ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಏಕೆಂದರೆ ನಮ್ಮಲ್ಲಿ 00 ರೂಪವಿದೆ ಮತ್ತು ನಂತರ ವ್ಯುತ್ಪನ್ನ ಇರುತ್ತದೆ ಮತ್ತು ನ ವ್ಯುತ್ಪನ್ನ ಇರುತ್ತದೆ ಮತ್ತು ಇಲ್ಲಿಯೂ ಕೂಡ ನಮ್ಮಲ್ಲಿ ಇದೆ ಆದ್ದರಿಂದ ಈಗಿನ ಪರಿಸ್ಥಿತಿ ಈ ಮತ್ತು ಈ ಇದೆ ಆದ್ದರಿಂದ ಪದಗಳು ರದ್ದಾಗುತ್ತವೆ ಮತ್ತು ನಂತರ ಇಲ್ಲಿ ನಾವು x ಗೆ ಹೋದಾಗ ಆದ್ದರಿಂದ 0 ಗೆ ಹೋಗುತ್ತದೆ ಮತ್ತು ನಂತರ ಹೋಗುತ್ತದೆ ಮತ್ತು ನಾವು ಈ ಇಲ್ಲಿ ಹೊಂದಿದ್ದೇವೆ ಹಾಗಾಗಿ ಮಿತಿ ಈಗ ಕೊನೆಯ ಸ್ಲೈಡ್ನಲ್ಲಿ ನಾವು ನೋಡಿದಂತೆ ಈ ಎಲ್ ಹಾಸ್ಪಿಟಲ್ ನಿಯಮವನ್ನು 00 ಅಥವಾ ಫಾರ್ಮ್ಗೆ ಅನ್ವಯಿಸಬಹುದಾದರೂ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ಉತ್ತಮವಾಗಬಹುದು ಇದನ್ನು ಒಂದು ನಿಮಿಷದಲ್ಲಿ ಉದಾಹರಣೆಯ ಸಹಾಯದಿಂದ ನೋಡುತ್ತೇವೆ ಆದ್ದರಿಂದ ನಾವು ಈ ರೂಪಗಳನ್ನು ಬದಲಿಸಬಹುದು ಆದ್ದರಿಂದ ಉದಾಹರಣೆಗೆ ಈ 0 ವು 00 ರೂಪದಲ್ಲಿದೆ ನಂತರ ನಾವು ಅದನ್ನು ಭಾಗಿಸು ಎಂದು ಪುನಃ ಬರೆಯಬಹುದು ಮತ್ತು ಈ ಸಂದರ್ಭದಲ್ಲಿ ಈ ಮತ್ತು ಎರಡೂ 0 ಆದರೆ ಇಲ್ಲಿ ನಾವು ಫಾರ್ಮ್ ಅನ್ನು ಹೊಂದಿದ್ದೇವೆ ಅಥವಾ ಮತ್ತು ಎರಡೂ ಆದ ಸಂದರ್ಭದಲ್ಲಿ 1 ಅನ್ನು ಭಾಗಿಸಿದಾಗ ನಾವು 00 ರೂಪವನ್ನು ಹೊಂದಿರುತ್ತೇವೆ ಆದ್ದರಿಂದನಾವು ಈ ಎರಡು ರೂಪಗಳನ್ನು 00 ಮತ್ತು ಗಳನ್ನು ಅಲ್ಲಿನ derivative ಅನುಕೂಲಕ್ಕೆ ಅನುಗುಣವಾಗಿ ಪರಸ್ಪರ ಬದಲಾಯಿಸಬಹುದು ಆದ್ದರಿಂದ ಉದಾಹರಣೆಗೆ ನಾವು ಈ ಉದಾಹರಣೆ ಯನ್ನು ಪರಿಗಣಿಸಿದರೆ ಮಿತಿ ವು ನೈಸರ್ಗಿಕ ಲಾಗರಿಥಮಿಕ್ ನ ಬಲ ಭಾಗದಿಂದ 0 ಕಡೆಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಒಂದು ನೈಸರ್ಗಿಕ ಸಂಖ್ಯೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು 00 ಫಾರ್ಮ್ ಎಂದು ಕ್ಷಮಿಸಿ ಫಾರ್ಮ್ ಎಂದು ಪರಿಗಣಿಸಲು ಹೆಚ್ಚು ಅನುಕೂಲಕರವಾಗಿದೆ ಆದ್ದರಿಂದ ನಾವು ಈ ಮತ್ತು ಈ ಅನ್ನು ಆಗಿ ಛೇದದಲ್ಲಿ denominatorದಲ್ಲಿ ಆದ್ದರಿಂದ ಈ ಸಂದರ್ಭದಲ್ಲಿ 0 ಗೆ ಹೋದಾಗ ಅಂಶವು ಅನಂತಕ್ಕೆ ಹೋಗುತ್ತದೆ ಮತ್ತು ಇಲ್ಲಿ ಛೇದವು ಅನಂತಕ್ಕೆ ಹೋಗುತ್ತದೆ ಆದ್ದರಿಂದ ನಮಗೆ ಫಾರ್ಮ್ ಇದೆ ಮತ್ತು ಈ ಸಂದರ್ಭದಲ್ಲಿ ಈ ನ derivative ಉತ್ಪನ್ನ ಕೇವಲ ತದನಂತರ ನ derivative ಉತ್ಪನ್ನ ಮೈನಸ್ ಮತ್ತು ನಂತರ ನಾವು ಇದನ್ನು ಸರಳಗೊಳಿಸಬಹುದು ಆದ್ದರಿಂದ ನಾವು ಮಿತಿ ಯನ್ನು ಹೊಂದಿದ್ದೇವೆ ಏಕೆಂದರೆ ಇಲ್ಲಿ ನಾವು ಪವರ್ ಪ್ಲಸ್ ಮತ್ತು ಎನ್ ನೈಸರ್ಗಿಕ ಸಂಖ್ಯೆಯಾಗಿದೆ ಆದ್ದರಿಂದ ಆದ್ದರಿಂದ ಇಲ್ಲಿ ಯಾವುದೇ ಆಗಿದ್ದರು ನೀವು ಕೆಲವು power ನ್ನು ಘಾತವನ್ನು ಪಡೆಯುತ್ತೀರಿ ಮತ್ತು ಅಲ್ಲಿ ಗೆ ಹೋದರೆ ಅದು ಆದರೆ ಅದೇ ಉದಾಹರಣೆಯಲ್ಲಿ ನೀವು ಮತ್ತು ಪರಿಗಣಿಸುತ್ತಿದ್ದರೆ ನಂತರ ಈ ನ derivative ಉತ್ಪನ್ನವು ಅಲ್ಲಿ ಒಂದು ಸಮಸ್ಯೆಯನ್ನು ಸೃಷ್ಟಿಸಬಹುದಿತ್ತು ಮತ್ತು ಅದು ಖಂಡಿತವಾಗಿಯೂ ಅಂತಹ ಸರಳ ಲೆಕ್ಕಾಚಾರವಾಗಿರುತ್ತಿರಲಿಲ್ಲ ಆದ್ದರಿಂದ ನಾವು ಒಂದು ನಿರ್ದಿಷ್ಟ ಉದಾಹರಣೆಯಲ್ಲಿ ಯಾವುದು 00 ಯೋ ಅಥವಾ ಯೋ ಅನುಕೂಲಕರವಾಗಿದೆಯೆ ಎಂದು ಗಮನಿಸಬೇಕು ಆದ್ದರಿಂದ ಈಗ ನಾವು ಅನಿರ್ದಿಷ್ಟ ರೂಪದ ಪ್ರಕಾರವನ್ನು ಚರ್ಚಿಸುತ್ತೇವೆ ಹಾಗಾಗಿ ಊಹಿಸಿಕೊಳ್ಳಿ infinityಅನಂತಗೆ ಹೋಗುತ್ತದೆ ಮತ್ತು nfinityಅನಂತಗೆ ಹೋಗುತ್ತದೆ aಗೆ ಹೋದಾಗ ತದನಂತರ ಈ ಮೈನಸ್ ಈ ವ್ಯತ್ಯಾಸ ಇಲ್ಲಿ a ಗೆ ಹೋದಾಗ ಅನಿರ್ದಿಷ್ಟ ಏಕೆಂದರೆ ರೂಪ ಹೊಂದಿವೆ ಮತ್ತು ನಾವು ಈಗಾಗಲೇ ಕೊನೆಯ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಈ ರೂಪವು ಅನಿರ್ದಿಷ್ಟ ರೂಪವಾಗಿದೆ ಎಂದು ಮತ್ತು ಅಂತಹ ಮಿತಿಗಳನ್ನು ಮೌಲ್ಯಮಾಪನ ಮಾಡಲು ನಾವು ಜಾಗರೂಕರಾಗಿರಬೇಕು ಆದ್ದರಿಂದ ನಾವು ಮತ್ತೆ ಈ ಪದವನ್ನು ಪುನಃ ಬರೆಯಬಹುದು ನಾವು ಇಲ್ಲಿ ನ್ನುಮತ್ತು ನಿಂದ ಗುಣಿಸಿದರೆ ಮತ್ತು ನಂತರ ಈ ಪದವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಪರಿಸ್ಥಿತಿ ಇದೆ ಮತ್ತು ನಂತರ ಮತ್ತು ಎರಡೂ ಅನಂತಕ್ಕೆ ಹೋಗುತ್ತವೆ ಆದ್ದರಿಂದನಾವು 0 ಮತ್ತು ನಂತರ ಮತ್ತೆ ಮೈನಸ್ 0 ಸೊನ್ನೆ ಯನ್ನುಹೊಂದಿದ್ದೇವೆ ಆದ್ದರಿಂದ 0 ಇಲ್ಲಿ ಮತ್ತು 1 over ಛೇದ ಗುಣಿಸು ಆದ್ದರಿಂದ ಅದು ಅನಿರ್ದಿಷ್ಟ ರೂಪವಲ್ಲ ಆದ್ದರಿಂದ ಈ 1 over ಛೇದ ಮತ್ತೆ 0 ಆಗಿದೆ ಆದ್ದರಿಂದ ನಾವು ಇಲ್ಲಿ 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಅದನ್ನು ಎಲ್ ಹಾಸ್ಪಿಟಲ್ ನಿಯಮದ ಸಹಾಯದಿಂದ ನಾವು ಸುಲಭವಾಗಿ ನಿಭಾಯಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ನಾವು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದನ್ನು ಹೊಂದಿದ್ದರೆ ಆದ್ದರಿಂದ ಇಲ್ಲಿ 0 ಗೆ ಹೋಗುವುದರಿಂದ ನಾವು ಈ 1 ಓವರ್ ಛೇದ 0 ಅನ್ನು ಹೊಂದಿದ್ದೇವೆ ಅದು ಗೆ ಹೋಗುತ್ತದೆ ಮತ್ತು ಮೈನಸ್ ಮತ್ತೆ ಇಲ್ಲಿ 1 by 0 ಇದು ಕೂಡ ಗೆ ಹೋಗುತ್ತದೆ ಆದ್ದರಿಂದ ಈ ಲೆಕ್ಕದಲ್ಲಿ ನಾವು ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಮೇಲೆ ಚರ್ಚಿಸಿದಂತೆ ನಾವು ಇದನ್ನು ಎಂದು ಪುನಃ ಬರೆಯಬಹುದು ತದನಂತರ ಇದು ಅನ್ನು ಆದ್ದರಿಂದ ಈ ಸಂದರ್ಭದಲ್ಲಿ ಈಗ sin square ಮತ್ತು ಮೈನಸ್ ಆದ್ದರಿಂದ ನಾವು ಭಾಗಿಸು ಆದ್ದರಿಂದ ಈ ಫಾರ್ಮ್ ಫಾರ್ಮ್ಗೆ ಬದಲಾಗುತ್ತದೆ ಅದು ಎಲ್ ಹಾಸ್ಪಿಟಲ್ ನಿಯಮವನ್ನು ಬಳಸಿಕೊಂಡು ನಾವು ಮಿತಿಯನ್ನು ಪಡೆಯಬಹುದು ಆದ್ದರಿಂದ ಇಲ್ಲಿ ಮತ್ತಷ್ಟು ಮುಂದುವರೆದು ಆದ್ದರಿಂದ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸುವ ಮೊದಲು ಇದನ್ನು ತೆಗೆದುಕೊಳ್ಳುವಾಗ ನಾವು ಈ ಸಮೀಕರಣವನ್ನು ಈ ರೂಪದಲ್ಲಿ ಪುನಃ ಬರೆಯುತ್ತೇವೆ ಆದ್ದರಿಂದ ನಾವು 1 ಅನ್ನು ತೆಗೆದುಕೊಂಡು ಅಲ್ಲಿ1 ಭಾಗಿಸುತ್ತೇವೆ ಆದ್ದರಿಂದ ಇದು ಮತ್ತು ಪದಗಳು ಒಟ್ಟಿಗೆ ಮತ್ತು ನಂತರ ಇಲ್ಲಿ ಇತ್ತು ಈಗಾಗಲೇ ಇತ್ತು ನಾವು ವಿಭಜಿಸಿದ್ದೇವೆ ಆದ್ದರಿಂದ ನಮಗೆ ದೊರಕಿದೆ ಆದ್ದರಿಂದ ಈ ಮಿತಿ ಅನ್ನು ಭಾಗಿಸಲಾಗಿದೆ ನಾವು ಮಿತಿಯನ್ನು ಈ ರೂಪದಲ್ಲಿ ಪುನಃ ಬರೆದಿದ್ದೇವೆ ಮತ್ತು ನ ಮಿತಿ ಆಗಿದೆ ಮತ್ತು ಈಗ ನಾವು 2 ನೇ ಯದನ್ನು ಮೊದಲು ಪರಿಗಣಿಸೋಣ ಆದ್ದರಿಂದ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ 0 ಮೈನಸ್ 0 ಗೆ ಹೋಗುತ್ತದೆ ಮತ್ತು ನಂತರ ಡಿವೈಡ್ ಬೈ ಝೀರೋ ಆದ್ದರಿಂದ ನಾವು ಇಲ್ಲಿ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಅದು ಅಂಶದ derivative ಉತ್ಪನ್ನವು ಎಂದು ಹೇಳುತ್ತದೆ ಮತ್ತು ನ derivative ಮತ್ತು ಮೈನಸ್ derivative of ಭಾಗಿಸಲಾದ ನ deriviative ಉತ್ಪನ್ನವು ಮತ್ತು ಮಿತಿ 0 ಗೆ ಹೋಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನಾವು ಇಲ್ಲಿ ಛೇದ ಆದ್ದರಿಂದ 0 ಮೈನಸ್ ಈ ಹೋಗುತ್ತದೆ ಆದ್ದರಿಂದ ನಾವು ಮತ್ತೆ by ಛೇದ ದ ರೂಪದೊಂದಿಗೆ ಕೊನೆಗೊಳ್ಳುತ್ತೇವೆ ಅದನ್ನು ನಾವು ಮತ್ತೆ differentiate ಮಾಡಬೇಕು ಆದ್ದರಿಂದ ನಮ್ಮಲ್ಲಿ ಇಲ್ಲಿರುವ ಮತ್ತು ಮೈನಸ್ ಮಾಡಿರುವ ಈ ನ derivative ವ್ಯುತ್ಪನ್ನವು ಕೇವಲ ಮತ್ತು ದು ಆಗಿರುತ್ತದೆ ಆದ್ದರಿಂದ ಈಗ ಇಲ್ಲಿ ನಾವು ಈ ಮಿತಿಯನ್ನು ಮತ್ತೊಮ್ಮೆ ಪರಿಶೀಲಿಸಿದಾಗ ಮತ್ತು ಗೆ ಹೋಗುತ್ತದೆ ಆದ್ದರಿಂದ ಇದು 1 ಆದ್ದರಿಂದ ಇದು 0 ಆದ್ದರಿಂದ ಮತ್ತೆ ನಾವು 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಆದರೆ ನಾವು ಈಗ ಏನು ಮಾಡಬಹುದು ಎಂದರೆ ನಾವು ಸ್ವಲ್ಪ ಸರಳಗೊಳಿಸಬಹುದು ಅದು ನಾವು ಹಾಗೆ ಬರೆಯಬಹುದು ನಾವು ಇಲ್ಲಿ ಪ್ರಯತ್ನಿಸೋಣ ಆದ್ದರಿಂದ ಈ ಪದವನ್ನು ನಾವು 1 ಮೈನಸ್ square ಎಂದು ಬರೆಯಬಹುದು ಮತ್ತು ನಂತರ ನೀವು ಅಲ್ಲಿ ಮೈನಸ್ 1 ಅನ್ನು ಹೊಂದಿದ್ದೀರಿ ಆದ್ದರಿಂದ 2 ಅನ್ನು ನಾವು ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದು ಮತ್ತು ನಾವು ಈ 12 ಕ್ಕೆ ಇಲ್ಲಿ ಭಾಗಿಸುತ್ತೇವೆ ಆದ್ದರಿಂದ ಇದು 1 ಮೈನಸ್ 1 ಇದು ರದ್ದಾಗುತ್ತದೆ ಮತ್ತು ನಮಗೆ ಮೈನಸ್ ಮತ್ತು ರಿಂದ ಭಾಗಿಸಲಾಗಿದೆ ಆದ್ದರಿಂದ ಈ 13 ಆದ್ದರಿಂದ ಮೈನಸ್ 13 ಮತ್ತು ನಂತರ ಇಲ್ಲಿ ಮಿತಿ 0ಗೆ ಹೋಗುತ್ತದೆ over ಮತ್ತು ಈಗ ಇಲ್ಲಿ ಈ ಮಿತಿ 0ಗೆ ಹೋಗುತ್ತದೆ over ನಾವು over ಏನನ್ನು ಹೊಂದಿರುತ್ತವೆ ಎಂಬುದನ್ನು ಹೋಲುತ್ತದೆ ಮತ್ತು ಈ ಎರಡೂ ಮಿತಿಗಳನ್ನು ಒಂದೇ ಮಾದರಿಯಲ್ಲಿ ನಿಭಾಯಿಸಬಹುದೆಂದು ನಾವು ಒಂದು ನಿಮಿಷದಲ್ಲಿ ನೋಡುತ್ತೇವೆ ಆದ್ದರಿಂದ ಈ 1 ಅನ್ನು ನಾವು ಪರಿಗಣಿಸೋಣ ನಾವು over ನ್ನು ಪರಿಗಣಿಸಬಹುದಿತ್ತು ಎರಡೂ ಒಂದೇ ಮಿತಿಗೆ ಕಾರಣವಾಗುತ್ತವೆ ಆದ್ದರಿಂದ ನೀವು ಕೇವಲ ಪರಿಗಣಿಸಿ ಮಿತಿ ಹೋಗುತ್ತದೆ over x ಮತ್ತು ಈ ಸಂದರ್ಭದಲ್ಲಿ ನಾವು ಮತ್ತೆ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಏಕೆಂದರೆ ಇದು 00 ರೂಪ ಮತ್ತು ನಂತರ ನಾವು ಇಲ್ಲಿ ಮಿತಿಯನ್ನು ಹೊಂದಿದ್ದೇವೆ ಆದ್ದರಿಂದ derivative ವ್ಯುತ್ಪನ್ನವು ಮತ್ತು ನಂತರ ನಮಗೆ ಆದ್ದರಿಂದ ಇಲ್ಲಿ ನಾವು ಮತ್ತೆ 00 ರೂಪವನ್ನು ಹೊಂದಿದ್ದೇವೆ ಮತ್ತು ನಂತರ ಅಂಶದ derivative ವ್ಯುತ್ಪನ್ನವು ನಮಗೆ 2 ಮತ್ತು denoninator ಛೇದ ನಮಗೆ ನ್ನು ಆದ್ದರಿಂದ ಈಗ ನಾವು ಇಲ್ಲಿ ಮಿತಿಯನ್ನು ತೆಗೆದುಕೊಂಡರೆ 0 ಗೆ ಹೋಗುತ್ತದೆ cos 0 ವು 1 ಆದ್ದರಿಂದ 22 ರ ಮಿತಿಯು 1 ಅದೇ ವಿಷಯವನ್ನು ನಾವು ಇಲ್ಲಿ ಪರಿಗಣಿಸಿದರೆ x ನಿಖರವಾಗಿ ಅದೇ ರೂಪದಲ್ಲಿ ಫಲಿತಾಂಶವನ್ನು ನೀಡುತ್ತದೆ ಮತ್ತು ಮಿತಿ 1 ಕ್ಕೆ ಕಾರಣವಾಗುತ್ತದೆ ಏಕೆಂದರೆ ನಾವು ಕೇವಲ ರಿವರ್ಸ್ ಹಿಮ್ಮುಖವನ್ನು ಹೊಂದಿರುತ್ತೇವೆ denominator ಛೇದವು ಅಂಶವಾಗಿ ಪರಿಣಮಿಸುತ್ತದೆ ಮತ್ತು ಅಂಶವು ಛೇದವಾಗುತ್ತದೆ ಮತ್ತು ನಾವು ಮಿತಿ 1 ರೊಂದಿಗೆ ಕೊನೆಗೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಈಗ ಮೂಲ ಮಿತಿಗೆ ಹಿಂತಿರುಗುತ್ತೇವೆ ಆದ್ದರಿಂದ ಈ ಮಿತಿ x 0ಗೆ ಹೋಗುತ್ತದೆ ಇದು 1 ಮತ್ತು ನಾವು ಮೌಲ್ಯಮಾಪನ ಮಾಡಿದ ಎರಡನೇ term ನ ಮಿತಿ ಮೈನಸ್ 3 ಮತ್ತು ಇದು 1 ಆಗುತ್ತದೆ ಇದು ಆದ್ದರಿಂದ ಆದ್ದರಿಂದ ಇದು 1 ಮತ್ತು ಇದು ಆದ್ದರಿಂದ ಮಿತಿ ಈಗ ಈ ರೀತಿಯ ಮುಂದಿನ ಉದಾಹರಣೆ ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರಶ್ನೆ ಏನೆಂದರೆ ಹೋದಾಗ ಈ ಸಮೀಕರಣದ ರೂಪ ಏನು ಎಂದು ಆದ್ದರಿಂದ ನಾವು ಅದನ್ನು ಪರಿಶೀಲಿಸೋಣ ಆದ್ದರಿಂದ ಇಲ್ಲಿ ಹೋಗುತ್ತದೆ ಆದ್ದರಿಂದ ನಮಗೆ ಇಲ್ಲಿ ಇದೆ ಈಗ ಈ ಆದ್ದರಿಂದಇಲ್ಲಿ ನಾವು ಹೋದಾಗ ಜಾಗರೂಕರಾಗಿರಬೇಕು ಆದ್ದರಿಂದ ಇದು 1 ಮೈನಸ್ ಏನಾದರೂ ಇಲ್ಲಿ ಈ ಸಮೀಕರಣ ಆದ್ದರಿಂದ ಇದು 1 ಕ್ಕಿಂತ ಕಡಿಮೆ ಮತ್ತು ಲಾಗರಿಥಮಿಕ್ ಇಲ್ಲಿ ಆದ್ದರಿಂದ ನಾವು ಗ್ರಾಫ್ ಅನ್ನು ಎಳೆದರೆ ಅದು ಇಲ್ಲಿ 1 ಆಗಿದೆ ಆದ್ದರಿಂದ 1 ಕ್ಕಿಂತ ಕಡಿಮೆ ಲಾಗರಿಥಮಿಕ್ ಋಣಾತ್ಮಕ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಛೇದದಲ್ಲಿ ಎಲ್ಲಾ ಋಣಾತ್ಮಕ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಹೋದಾಗ ಇದು 1 ಕ್ಕೆ ಹೋಗುತ್ತದೆ ಆದರೆ 1 ಓವರ್ ಮತ್ತು ಆದ್ದರಿಂದ ಈ ಎಲ್ಲಾ ಮೌಲ್ಯಗಳು ಋಣಾತ್ಮಕವಾಗಿದ್ದವು ಆದ್ದರಿಂದ 10 ಇದು ವಾಸ್ತವವಾಗಿ ಆದ್ದರಿಂದ ನಾವು ಅಲ್ಲಿ ಈ ರೂಪವನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ನಾವು ಮತ್ತೆ ಈ ಕೆಳಗಿನಂತೆ ಅನ್ವಯಿಸಿ ಬರೆಯಬಹುದು ಆದ್ದರಿಂದ ಈ ಪದವು ಇಲ್ಲಿ ಆದ್ದರಿಂದ ನಮಗೆ ಫಾರ್ಮ್ ಇದೆ ಈಗ ನಾವು ನಿಖರವಾಗಿ ಹಿಂದಿನ ಉದಾಹರಣೆಯಲ್ಲಿ ಮಾಡಿದಂತೆ ಮುಂದುವರಿಯುತ್ತೇವೆ ಆದ್ದರಿಂದ ನಾವು ಓವರ್ ನಾವು ಇದನ್ನು ಮತ್ತೆ ಕೆಳಗಿನಂತೆ ಬರೆಯಬಹುದು ಆದ್ದರಿಂದ ಈಗ ಇಲ್ಲಿ ಮಿತಿ ಏನು ಎಂದು ನಾವು ಮತ್ತೆ ಪರಿಶೀಲಿಸಬೇಕಾಗಿದೆ ಆದ್ದರಿಂದ ಹೋದಾಗ ಈ 1 0 ಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ನಾವು ಈಗ 0 ಅನ್ನು ಹೊಂದಿದ್ದೇವೆ ಈ 1 ಮತ್ತು ಮಿತಿ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮತ್ತು ನಂತರ ln 1 ಆದ್ದರಿಂದ 0 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇದನ್ನು ಪುನಃ ಮಿತಿ ಹೋಗುತ್ತದೆ ಎಂದು ಬರೆಯಬೇಕು ಮತ್ತು ಭಾಗಿಸಲಾಗಿದೆ ಆದ್ದರಿಂದ ಈಗ ಇದು ಗೆ ಹೋಗುತ್ತದೆ ಅದು 0 ಮತ್ತು ಇಲ್ಲಿ ಸಹ 0 ಆದ್ದರಿಂದ ನಾವು 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಆದ್ದರಿಂದ ಇಲ್ಲಿ ln over 1 ನ derivative ಉತ್ಪನ್ನ ಆಗಿರುತ್ತದೆ ಮತ್ತು ಈ ಪದದ derivative ಮತ್ತು ನಂತರ ಇಲ್ಲಿ ಸಹ ಮೈನಸ್ ಚಿಹ್ನೆ ಯೊಂದಿಗೆ ಇದೆ ಆದ್ದರಿಂದ ಇದನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಂತರ ನಾವು ಮೈನಸ್ ಚಿಹ್ನೆಯನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತು ನಂತರ ಮೈನಸ್ 1 ಪ್ಲಸ್ 1 ಅನ್ನು ಭಾಗಿಸಿ ಆದ್ದರಿಂದ ಇದನ್ನು ನಾವು 1 ಪ್ಲಸ್ 1 over ಮೈನಸ್ 1 ಎಂದು ಬರೆಯಬಹುದು ಮತ್ತು ಮಿತಿ ಹೋದಾಗ ಆದ್ದರಿಂದ ಇದು 0 ಕ್ಕೆ ಹೋಗುತ್ತದೆ ಮತ್ತು ಇಲ್ಲಿ ನಾವು ಈ ಮಿತಿ 1 ಎಂದು ಪಡೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 1 ಮೈನಸ್ 1 0 ಅನ್ನು ಹೊಂದಿದ್ದೇವೆ ಮತ್ತು ಅದನ್ನು 0 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಮೂಲತಃ 00 ರೂಪವಾಗಿದೆ ಮತ್ತು ಈಗ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಆದ್ದರಿಂದ ನಾವು ಈ ಪದದ derivative ವ್ಯುತ್ಪನ್ನ ಮತ್ತು ಈ ಪದದ derivative ವ್ಯುತ್ಪನ್ನ ವನ್ನು ಪಡೆಯಬೇಕಾಗಿದೆ ಆದ್ದರಿಂದ ಈ ಪದದ derivative ಗೆ ವ್ಯುತ್ಪನ್ನಕ್ಕೆ product rule ಉತ್ಪನ್ನ ನಿಯಮವು ಇಲ್ಲಿ ಅನ್ವಯಿಸುತ್ತದೆ ಆದ್ದರಿಂದ ನ derivative ವ್ಯುತ್ಪನ್ನವು 1 ಮತ್ತು ನಂತರ ನಾವು ನಿಖರವಾಗಿ ಈ ಪದವನ್ನು ನಂತರ plus ಪ್ಲಸ್ x ಇದರ ವ್ಯುತ್ಪನ್ನವಾಗಿ ಉಳಿಯುತ್ತದೆ ಅದು ಮತ್ತು ಆಗುವ ಮೊದಲು ನಾವು ಮೌಲ್ಯಮಾಪನ ಮಾಡಿದ್ದೇವೆ ಮತ್ತು ಈ ಈ ಮತ್ತು ಮತ್ತೊಮ್ಮೆ ಇಲ್ಲಿ ಇದು ಆದ್ದರಿಂದ ಈ ಸಂದರ್ಭದಲ್ಲಿ ಅದು 0 ಮತ್ತು ನಂತರ ಇಲ್ಲಿ ಮತ್ತೆ 0 ಆಗಿದೆ ಅದೇ ರೀತಿ ಇಲ್ಲಿ ಸಹ 0 ಆದ್ದರಿಂದ ನಾವು ಮತ್ತೆ 00 ಫಾರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ಈ ಸಮೀಕರಣಕ್ಕೆ ನಾವು ಮತ್ತೊಮ್ಮೆ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬೇಕಾಗಿದೆ ಆದ್ದರಿಂದ ಮೊದಲು ಮಾಡಿದಂತೆ ಇಲ್ಲಿ ಮಾಡಿದ derivative ಉತ್ಪನ್ನ ಆಗಿದೆ ಆದ್ದರಿಂದ ಮತ್ತು ಈ ಪದದ derivative ಉತ್ಪನ್ನ ಆದ ಮೈನಸ್ ಆದ್ದರಿಂದ ವ್ಯುತ್ಪನ್ನವು ಮತ್ತು ಈ ನ ವ್ಯುತ್ಪನ್ನವು ಆದ್ದರಿಂದ ಈಗ ಮತ್ತೆ ನಾವು ಈ ಪದವನ್ನು ಸ್ವಲ್ಪ ಸರಳಗೊಳಿಸಬೇಕಾಗಿದೆ ಮತ್ತು ನಮಗೆ ಏನು ಸಿಗುತ್ತದೆ ಆದ್ದರಿಂದ ನಾನು ಇಲ್ಲಿ ಅಂಶದಲ್ಲಿ ಮತ್ತು ರಿಂದ ಗುಣಿಸಿದರೆ ಆದ್ದರಿಂದ ನಾವು ಏನು ಪಡೆಯುತ್ತೇವೆ ನಾವು ಅನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ negative ಋಣಾತ್ಮಕ ಚಿಹ್ನೆಯೊಂದಿಗೆ ಇರುತ್ತದೆ ಮತ್ತು ನಂತರ ಇದು ಆದ್ದರಿಂದಈ ರೊಂದಿಗೆ cancel ಆಗುತ್ತದೆ ರದ್ದಾಗುತ್ತದೆ ನಾವು ಈ ಮತ್ತು ಈ ಮೈನಸ್ ಅದನ್ನು ಪ್ಲಸ್ ಮಾಡುತ್ತದೆ ಆದ್ದರಿಂದ ಭಾಗಿಸು ಮತ್ತು ನಂತರ ಮತ್ತೆ ಇಲ್ಲಿ 2 ಆದ್ದರಿಂದ ನಾವು 2 ರಿಂದ ಭಾಗಿಸಬಹುದು ಮತ್ತು ಇಲ್ಲಿ ಆದ್ದರಿಂದ ನಾವು ಈ ಮತ್ತು ಹೋದಾಗ ಆದ್ದರಿಂದ ಅದು 1 ಆಗುತ್ತದೆ ಮತ್ತು ಅರ್ಧವು ಅಲ್ಲಿ ಇರುವುದರಿಂದ ಈ ಮೌಲ್ಯವು ಅರ್ಧದಷ್ಟು ಇರುತ್ತದೆ ಆದ್ದರಿಂದ ಈ ಈಗ ನಾವು ಮುಂದುವರೆದು ಅನಿರ್ದಿಷ್ಟ ರೂಪದ ಪ್ರಕಾರಗಳಾದ ಮತ್ತು ಗೆ ಹೋಗುತ್ತೇವೆ ಆದ್ದರಿಂದ ಈ ಎಲ್ಲಾ ರೀತಿಯ ಮಿತಿಗಳನ್ನು ನಾವು ಒಟ್ಟಿಗೆ ನಿಭಾಯಿಸಬಹುದು ಆದ್ದರಿಂದ ನಾವು ಈ ನ್ನು ಹೋದಾಗ ಪರಿಗಣಿಸೋಣ ಮತ್ತು ಮತ್ತು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ಭಾವಿಸೋಣ ಆದ್ದರಿಂದ ಮೊದಲನೆಯದ್ದು 0 ಗೆ ಹೋಗುತ್ತದೆ ಮತ್ತು 0ಗೆ ಹೋಗುತ್ತದೆ ಆದ್ದರಿಂದ ನಾವು ಈ ಮಿತಿಯನ್ನು ಇಲ್ಲಿ 2 ನೇ ಪ್ರಕರಣದಲ್ಲಿ ನಾವು 0 ಗೆ ಹೋಗುತ್ತದೆ ಮತ್ತು ಈ 0ಗೆ ಹೋಗುತ್ತದೆ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ರೂಪವಿದೆ ಮತ್ತು 3 ನೇ ಸಂದರ್ಭದಲ್ಲಿ ನಾವು 1 ಕ್ಕೆ ಹೋಗುತ್ತದೆ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ 1 ಅನ್ನು ಹೊಂದಿದ್ದೇವೆ ಮತ್ತು ಈ ಹೋಗುತ್ತದೆ ಹಾಗಾಗಿ 1 ಪವರ್ ಅನಂತ 3 ನೇ ರೂಪ ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ಇಲ್ಲಿ ಹೊಸ function ಕಾರ್ಯ y ನ್ನು ಈ power ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಪವರ್ ಎರಡೂ ಸಂದರ್ಭಗಳಲ್ಲಿ ನಾವು ಮಿತಿಯನ್ನು ಎಂದು ತೆಗೆದುಕೊಂಡಾಗ ಅದು ಮತ್ತು ಈಗ ಉದಾಹರಣೆಗೆ ಪರಿಗಣಿಸಿ 1 ನೇ ಪ್ರಕರಣ 0 ಗೆ ಹೋದಾಗ ಆದ್ದರಿಂದ ಇದು ಗೆ ಮತ್ತು ಗೆ ಹೋಗುತ್ತದೆ ಹೋಗುತ್ತದೆ ಆದ್ದರಿಂದ ರೂಪ 2 ನೇ ಸಂದರ್ಭದಲ್ಲಿ ಹೋದಾಗ ಆದ್ದರಿಂದ ಇದು ಅನಂತವಾಗಿ ಪರಿಣಮಿಸುತ್ತದೆ ಮತ್ತು 0 ಕ್ಕೆ ಹೋಗುತ್ತದೆ ಆದ್ದರಿಂದಮತ್ತೆ ರೂಪ 3 ನೇ ಸಂದರ್ಭ 1 ಕ್ಕೆ ಹೋದಾಗ 1 ಕ್ಕೆ ಹೋದಾಗ ಮತ್ತು ಹೋಗುತ್ತದೆ ಆದ್ದರಿಂದ ಮತ್ತು 0 ಆಗುತ್ತದೆ ಆದ್ದರಿಂದ ನಾವು ಮತ್ತೆ ಫಾರ್ಮ್ ಅನ್ನು ಹೊಂದಿರುತ್ತೇವೆ ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ 0ಗೆ ಹೋಗುತ್ತದೆಯೇ ಹೋಗುತ್ತದೆಯೇ ಎಂದರೆ ಫಾರ್ಮ್ ಫಾರ್ಮ್ ಫಾರ್ಮ್ ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ಫಾರ್ಮ್ ಅನ್ನು ಹೊಂದಿರುತ್ತೇವೆ ಒಮ್ಮೆ ಈ ಸಮೀಕರಣದ ಲಾಗರಿಥಮಿಕ್ ಅನ್ನು ತೆಗೆದುಕೊಂಡ ನಂತರ ನಾವು ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ಮಿತಿಯನ್ನು ತೆಗೆದುಕೊಳ್ಳುವಾಗ ಇದು ಮತ್ತು ಇದು ನಿರಂತರ ಕಾರ್ಯವಾದ್ದರಿಂದ ಆದ್ದರಿಂದ ನಾವು ಈ ಮಿತಿಯನ್ನು ಇಲ್ಲಿ argument ತರಬಹುದು ಮತ್ತು ಈಗ ಇಲ್ಲಿ ನಾವು ಈಗಾಗಲೇ ಚರ್ಚಿಸಿದಂತೆ ಇವುಗಳು ರೂಪದ ರೂಪಗಳು ಇದನ್ನು ನಾವು ಮೊದಲು ಮಾಡಿದಂತೆ ನಾವು deal ಮಾಡಬಹುದು ಮತ್ತು ಈ ಮಿತಿ L ಎಂದು ಭಾವಿಸೋಣ ಆದ್ದರಿಂದ ಒಮ್ಮೆ ನಾವು ಈ ಮಿತಿಯನ್ನು ಲೆಕ್ಕಾಚಾರ ಮಾಡಿದರೆ ಮತ್ತು ಮಿತಿ a ಗೆ ಹೋದಾಗ ಪಡೆಯಲು ನಾವು ಈ ಅಲ್ಗಾರಿದಮ್ exponential ಘಾತೀಯತೆಯ ನ್ನು ಎರಡೂ ಬದಿಗಳಲ್ಲಿ ತೆಗೆದುಕೊಳ್ಳಬಹುದು ಏಕೆಂದರೆ ಇದು ಇಲ್ಲಿ ಅಪೇಕ್ಷಿತ ಮಿತಿಯಾಗಿದೆ ಇದು ಆದ್ದರಿಂದ ಮಿತಿ ಗೆ ಹೋಗುತ್ತದೆ ಅದು ಈ ಸಂಖ್ಯೆಯ exponential ಆಗುತ್ತದೆಘಾತಾಂಕವಾಗುತ್ತದೆ ಆದ್ದರಿಂದ ನಾವು ನೋಡಿದ್ದೇವೇನೆಂದರೆ ಈ ಎಲ್ಲಾ ಪ್ರಕಾರಗಳು ಮತ್ತು ಈ ಫಂಕ್ಷನ್ y ನ ಲಾಗರ್ತಮಿಕ್ ಮೂಲಕ ನಿರ್ವಹಿಸಬಹುದು ಅದನ್ನು ನಾವು ಇಲ್ಲಿ power ಎಂದು ಊಹಿಸಿದ್ದೇವೆ ಈಗ ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು 0 ಗೆ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೊದಲು ಚರ್ಚಿಸಿದಂತೆ ಗೆ ಸಮಾನವಾಗಿರುತ್ತದೆ ತೆಗೆದುಕೊಳ್ಳುವ ನಾವು ಈ ಅನ್ನು ಮತ್ತು ನಂತರ ಲಾಗರಿಥಮಿಕ್ ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಆಗುತ್ತದೆ ಆದ್ದರಿಂದ ನಾವು ಫಾರ್ಮ್ ಅನ್ನು ಹೊಂದಿದ್ದೇವೆ ಅದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಈ ಫಾರ್ಮ್ಗೆ ತರುತ್ತೇವೆ ಆದ್ದರಿಂದ ಮತ್ತು ಮತ್ತು ಈಗ ಇಲ್ಲಿ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಿ ಆದ್ದರಿಂದ ಅನ್ನು ನೀಡುತ್ತದೆ ಮತ್ತು ಇಲ್ಲಿ ಇದು ಇಲ್ಲಿ ಕೇವಲ ಮತ್ತು 0ಗೆ ಆದ್ದರಿಂದ ಇದು 0 ಆಗುತ್ತದೆ ಮತ್ತು ತದನಂತರ ಎರಡೂ ಭಾಗಗಳಲ್ಲಿ ಎಕ್ಸ್ಪೋನೆಂಶಿಯಲ್ ತೆಗೆದುಕೊಳ್ಳುವ ಆದ್ದರಿಂದ ನಾವು ಮಿತಿ ಗೆ ಸಮಾನವಾಗಿರುತ್ತದೆ ಎಂದು ಪಡೆಯುತ್ತೇವೆ ನೀವು ಇಲ್ಲಿ ಮತ್ತೊಂದು ಉದಾಹರಣೆ ಪರಿಗಣಿಸಿದರೆ ಅದು ಆದ್ದರಿಂದ 1 ಕ್ಕೆ ಹೋಗುತ್ತದೆ ಮತ್ತು ಹೋಗುತ್ತದೆ ಆದ್ದರಿಂದ ನಾವು ರೂಪವನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿಯ ಪ್ರಕ್ರಿಯೆ ನಾವು ಯನ್ನು ಲಾಗರಿಥಮಿಕ್ ತೆಗೆದುಕೊಳ್ಳಿ ಆದ್ದರಿಂದ ಮತ್ತು ಈಗ ಇದು ಮತ್ತು ಇಲ್ಲಿ ಮತ್ತೆ 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾವು ಮಿತಿಯನ್ನು ತೆಗೆದುಕೊಂಡ ನಂತರ 00 ಫಾರ್ಮ್ ಆದ್ದರಿಂದ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ln cos x ನ derivative ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೇವೆ ಅದು ಮತ್ತು ಇದು derivative ವ್ಯುತ್ಪನ್ನ ವು 1 ಭಾಗಿಸು derivative ಉತ್ಪನ್ನ 1 ಇದು 1 ಆಗಿರುತ್ತದೆ ಆದ್ದರಿಂದ ಇಲ್ಲಿರುವ ಮೈನಸ್ 0 ಗೆ ಹೋಗುತ್ತದೆ ಇದು 0 ಕ್ಕೆ ಹೋಗುತ್ತದೆಯೇ ಆದ್ದರಿಂದ ನಾವು ಮಿತಿ 0 ಯನ್ನು ಹೊಂದಿದ್ದೇವೆ ತದನಂತರ ಈ exponential ನ್ನು ಘಾತೀಯ ಎರಡೂ ಭಾಗಗಳಲ್ಲಿ ತೆಗೆದುಕೊಂಡು ನಾವು ಈ ಮಿತಿ y ಯನ್ನುಪಡೆಯುತ್ತೇವೆ ಇದು ಇಲ್ಲಿ ಅಪೇಕ್ಷಿತ ಫಂಕ್ಷನ್ ಅದು 1 ಕ್ಕೆ ಹೋಗುತ್ತದೆ ಅಂತಿಮವಾಗಿ ನಾವು ಈ ಇನ್ನೊಂದು ಉದಾಹರಣೆ ಮತ್ತು ಎಂದು ಪರಿಗಣಿಸುತ್ತೇವೆ ಮತ್ತು 0 ಗೆ ಹೋಗುತ್ತದೆ ಆದ್ದರಿಂದ ನಾವು ಫಾರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ಮತ್ತೆ ಇಲ್ಲಿ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ಲಾಗರಿಥಮಿಕ್ ತೆಗೆದುಕೊಳ್ಳುವುದರಿಂದ ನಮಗೆ ಸಿಗುತ್ತದೆ ಆದ್ದರಿಂದ ಇಲ್ಲಿ ಅದು 0 ಗೆ ಹೋಗುತ್ತದೆ ಆದ್ದರಿಂದ ಆದ್ದರಿಂದ ಇದು 0 ಮತ್ತು ನಂತರ ಇಲ್ಲಿ ln ಆದ್ದರಿಂದ ಫಾರ್ಮ್ ಮತ್ತು ನಂತರ ನಾವು ಲಾಗರಿಥಮಿಕ್ ತೆಗೆದುಕೊಳ್ಳುವಾಗ ಅದನ್ನು ಪುನಃ ಬರೆಯಬಹುದು ನಾನು ಈಗ ನಾವು ಮಿತಿಯನ್ನು ತೆಗೆದು ಕೊಳ್ಳುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಆದ್ದರಿಂದ ಮತ್ತು ಭಾಗಿಸಲಾಗಿದೆ ಆದ್ದರಿಂದ ಇದು ಸಹ ಗೆ ಹೋಗುತ್ತಿದೆ ಆದ್ದರಿಂದ ನಮ್ಮಲ್ಲಿ ಇದೆ ಆದ್ದರಿಂದ ಅಂಶವು ಮತ್ತು denominator ಛೇದವು ಈಗ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸಬಹುದು ಆದ್ದರಿಂದ ಇಲ್ಲಿ ಇದರ ವ್ಯುತ್ಪನ್ನವು ಮತ್ತು ವ್ಯುತ್ಪನ್ನವು ಇರುತ್ತದೆ ಮತ್ತು ಉತ್ಪನ್ನವು ಇರುತ್ತದೆ ಆದ್ದರಿಂದ ಇದು ಅಂಶ ಎಂಬ ಪದದ ವ್ಯುತ್ಪನ್ನವಾಗಿದೆ ಆದ್ದರಿಂದ ಈಗ ನಾವು ಇದನ್ನು ಸರಳಗೊಳಿಸಬಹುದು ಆದ್ದರಿಂದ ನಾವು ಇಲ್ಲಿ ಪದವನ್ನು ಹೊಂದಿದ್ದೇವೆ ಮತ್ತು ನಂತರ ಅಲ್ಲಿ ಆದ್ದರಿಂದ ಮತ್ತು ಈಗ ನಮಗೆ ಈ ಮಿತಿ 0 ಗೆ ಹೋಗುವಾಗ 1 ಆಗುತ್ತದೆ ಎಂದು ತಿಳಿದಿದೆ ಮತ್ತು ನಂತರ ಈ ಸಹ 1 ಆದ್ದರಿಂದ ನಾವು ಈ ಮತ್ತು ನಂತರ exponential ನ್ನು ಘಾತೀಯವನ್ನು ಎರಡೂ ಬದಿಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು 0ಗೆ ಹೋಗುತ್ತದೆ ಗೆ ಹೋಗುತ್ತದೆ ಎಂದು ಪಡೆಯುತ್ತೇವೆ ಆದ್ದರಿಂದ ನಾವು ಪ್ರತಿ ರೂಪದ ಕನಿಷ್ಠ 1 ಉದಾಹರಣೆಯನ್ನು ಪರಿಗಣಿಸಿದ್ದೇವೆ ಮತ್ತು ಇವುಗಳು ಈ ಉಪನ್ಯಾಸವನ್ನು ತಯಾರಿಸಲು ಬಳಸಿದ ಉಲ್ಲೇಖಗಳು ಆದ್ದರಿಂದ ನಾವು ಇಂದು ಕಲಿತದ್ದು ಅನಿರ್ದಿಷ್ಟ ರೂಪಗಳಾದ ಮತ್ತು ಲಾಗರಿಥಮಿಕ್ function ನ್ನು ಕಾರ್ಯವನ್ನು ಬಳಸಿಕೊಂಡು ನಿರ್ವಹಿಸುವ ಈ ಮೂರು ರೂಪಗಳು ಎಲ್ಲಾ ಸಂದರ್ಭಗಳಲ್ಲಿ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಬಳಸಿದ್ದೇವೆ ಅದು ಎರಡು ಕಾರ್ಯಗಳ ಅನುಪಾತದ ಮಿತಿಯು 00 ಅಥವಾ ಫಾರ್ಮ್ಗೆ ಹೋದಾಗ ಅದು derivative ಉತ್ಪನ್ನಗಳ derivative ಉತ್ಪನ್ನಗಳ ಅನುಪಾತದ ಮಿತಿಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇದು ಎಲ್ ಹಾಸ್ಪಿಟಲ್ ಎಂಬ ಬಹಳ ಉಪಯುಕ್ತವಾದ ನಿಯಮವಾಗಿತ್ತು ಮತ್ತು ಈ ಎಲ್ಲಾ ರೀತಿಯ ಅನಿರ್ದಿಷ್ಟ ರೂಪವನ್ನು ನಾವು ಒಂದೇ ಪರಿಕಲ್ಪನೆಯ ಸಹಾಯದಿಂದ ನಿರ್ವಹಿಸಿದ್ದೇವೆ ಆದ್ದರಿಂದ ಇದು ಉಪನ್ಯಾಸದ ಅಂತ್ಯ